ಸಂದರ್ಶಕ ಹಾಯ್ ನಿಮ್ಮ ಹೆಸರು ಸಂದರ್ಶನಾರ್ಥಿ ದೇವದತ್ ದಾಸ್ ಸಂದರ್ಶಕದೇವದತ್ ದಾಸ್ ಸಂದರ್ಶನಾರ್ಥಿಹೌದು ಸಂದರ್ಶಕದೇವದತ್ ನಿಮ್ಮ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೀಡಬಹುದೇ ಸಂದರ್ಶನಾರ್ಥಿನಾನು ಕಲ್ಕತ್ತಾದವನು ನಾನು ಪುಣೆಯ ಸಿಂಬಿಯೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ನಿಂದ ಇನ್ನೋವೇಶನ್ ಮತ್ತು ಉದ್ಯಮಶೀಲತೆಯಲ್ಲಿ ಎಂಬಿಎ ಕಲಿಯುತ್ತೀದ್ದೇನೆ ಇಲ್ಲಿ ಮೂರು ತಿಂಗಳುಗಳು ಕಳೆದಿವೆ ಮತ್ತು ನನಗೆ ಈ course ನಿಜವಾಗಿಯೂ ಉಪಯೋಗವಾಗಿದೆ ಮತ್ತು ನಿಜ ಜೀವನದ ಸಮಸ್ಯೆಗಳನ್ನು ಹೇಗೆ ಎದುರಿಸುವುದು ಮತ್ತು ಅವುಗಳನ್ನು ಪರಿಹರಿಸುವುದು ಎಂದು ತಿಳಿಯಲು ನನಗೆ ಹಲವು ಅಂಶ ಗಳು ಸಹಾಯ ಮಾಡುತ್ತಿವೆ ಸಂದರ್ಶಕ ನಾನು ನಿಮ್ಮ ವಯಸ್ಸು ಗೊತ್ತುಮಾಡಿಕೊಳ್ಳುಬಹುದೇ ಸಂದರ್ಶನಾರ್ಥಿ ನಾನು 26 ವರ್ಷದವನು ಸಂದರ್ಶಕ26 ಸಂದರ್ಶನಾರ್ಥಿಹೌದು ಸಂದರ್ಶಕ ದೇವದತ್ ಮೂಲತಃ ನಾವು ಐಟಿ ಪರಿಹಾರಕ್ಕಾಗಿ ಕೆಲಸ ಮಾಡುತ್ತಿದ್ದೇವೆ ಮತ್ತು ಜನರು ಯಾವಾಗ ಬರೆಯುತ್ತಾರೆ ಮತ್ತು ಅವರ ಸುತ್ತಲೂ ಯಾವ ಚಟುವಟಿಕೆಗಳು ನಡೆಯುತ್ತಿವೆ ಅವುಗಳ್ಳನ್ನು ನಾವು ನಿಮಗೆ ಪ್ರಶ್ನೆಸುತ್ತಿದ್ದೇವೆ ಸಂದರ್ಶನಾರ್ಥಿಹೌದು ಸಂದರ್ಶಕಹಾಗಾದರೆ ನೀವು ಎಷ್ಟು ಬಾರಿ ಬರೆಯುತ್ತೀರಿ ಎಂದು ನೀವು ಭಾವಿಸುತ್ತೀರಿ ಸಂದರ್ಶನಾರ್ಥಿ ಹಾಗಾಗಿ ನಾನು ಆಗಾಗ ಬರೆಯುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಲ್ಯಾಪ್ಟಾಪ್ನಲ್ಲಿ ಟೈಪ್ ಮಾಡುವದರಿಂದ ನಾವು ಅವುಗಳಿಗೆ ಆದ್ಯತೆ ನೀಡುತ್ತೇವೆ ಆದರೆ ನನ್ನ ಆಲೋಚನೆಗಳು ಮತ್ತು ಭಾವನೆಗಳನ್ನೂ ಬರೆಯಲು ಸರಿಯಾದ ಸಾಧನ ಮತ್ತು ಸಮಯ ಸಿಗುತ್ತಿಲ್ಲ ಹಾಗಾಗಿ ಆ ವಿಷಯಗಳನ್ನು ಬರೆಯಲು ಪೆನ್ ಮತ್ತು ಪೇಪರ್ ಉತ್ತಮ ಎಂದು ನಾನು ಭಾವಿಸುತ್ತೇನೆ ಸಂದರ್ಶಕ ಆದ್ದರಿಂದ ನೀವು ಆಗಾಗ್ಗೆ ಬರೆಯುವುದಿಲ್ಲ ಆದರೆ ನೀವು ಕೆಲವು ರೀತಿಯ ಭಾವನೆಗಳನ್ನೂ ಬರೆಯುತ್ತಿರಿ ಸಂದರ್ಶನಾರ್ಥಿ ನಾನು ನನ್ನ ಡೈರಿ ಯನ್ನು ನನ್ನೊಂದಿಗೆ ಕೊಂಡೊಯ್ಯುತ್ತೇನೆ ನಾನು ವಿಷಯಗಳನ್ನು ಬೇರೆದುಕೊಳ್ಳುತ್ತೇನೆ ಸಂದರ್ಶಕಆದ್ದರಿಂದ ನೀವು ಹೆಚ್ಚಾಗಿ ಬರೆಯುವ ಸ್ಥಳ diary ಯಾಗಿದೆ ಸಂದರ್ಶನಾರ್ಥಿಹೌದು ಆದರೆ ಕೆಲವು ಪ್ರದೇಶಗಳಲ್ಲಿ ನನ್ನ bag ಅನ್ನು ತೆಗೆದುಕೊಳ್ಳಲು ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಅಲ್ಲಿ ನಾನು ನನ್ನ mobile phoneನಲ್ಲಿ ಬರೆಯುತ್ತೇನೆ ಆದ್ದರಿಂದ ಆ ಸಮಯದಲ್ಲಿ ಅದು ತುಂಬಾ ಅನುಕೂಲಕರವಾಗಿರುತ್ತದೆ ಆದರೆ ದೈನಂದಿನ ವಿಷಯವನ್ನು ಬರೆಯಲು laptop ಅಷ್ಟು ಅನುಕೂಲಕರವಾಗಿಲ್ಲ ಆದರೆ mobile phone ನ ಸಂದೇಶದಲ್ಲಿ ನಾನು ಆ ವಿಷಯಗಳನ್ನು typeಮಾಡುತ್ತೇನೆ ಸಂದರ್ಶಕ ಆದ್ದರಿಂದ mobile phoneನಲ್ಲಿ ನೀವು ಯಾವುದೇ applicationಗಳನ್ನು ಬಳಸುತ್ತೀರಾ ಸಂದರ್ಶನಾರ್ಥಿ ನಾನು One application Noteನ್ನು ಬಳಸುತ್ತೇನೆ ಸಂದರ್ಶಕ ಸೂಚನೆ ಅದರ ನಂತರ ನಾನು ಕೆಲವು mobile ಗಳನ್ನು ಬದಲಾಯಿಸಿದ್ದೇನೆ ಮತ್ತು ಅದರ ನಂತರ ನಾನು ಯಾವುದೇ Application ಗಳನ್ನು ಹಾಕಲಿಲ್ಲ ನಾನು ಅದನ್ನು mobile phoneನ ಸಂದೇಶದಲ್ಲಿ ಬರೆಯುತ್ತೇನೆ ನಾನು ಮನಬ೦ದ೦ತೆ ಸಂಖ್ಯೆಯನ್ನು ಹಾಕಿ ಅದನ್ನು ಆ draft ಪೆಟ್ಟಿಗೆಯಲ್ಲಿ ಕಾದಿರಿಸುತ್ತೇನೆ ಸಂದರ್ಶಕ ಹಾಗಾದರೆ ನೀವು ಹೇಳಿದಂತೆ notebook ಅಥವಾ diary ಯನ್ನು ನೀವು ಒಯ್ಯುತ್ತೀರಾ ಸಂದರ್ಶನಾರ್ಥಿ ಹೌದು ತರಗತಿಯಲ್ಲಿ ನಾನು ಯಾವಾಗಲೂ ಒಯ್ಯುತ್ತೇನೆ ಸಂದರ್ಶಕ ತರಗತಿಯಲ್ಲಿ ಸಂದರ್ಶನಾರ್ಥಿ ಹೌದು ನಾನು ಯಾವಾಗಲೂ ಒಯ್ಯುತ್ತೇನೆ ಆದರೆ ನನ್ನ ಹೆಚ್ಚಿನ ಸ್ನೇಹಿತರು ಅವರು ಪ್ರತಿಗಳನ್ನು ತರುತ್ತಾರೆ ಸಂದರ್ಶಕ ದಾಖಲೆಗಳು ಸಂದರ್ಶನಾರ್ಥಿ ಹೌದು ಅವರು ಹೆಚ್ಚಾಗಿ laptop ಗಳಲ್ಲಿ type ಮಾಡುತ್ತಾರೆ ಮತ್ತು ಅವುಗಳು ಅವರಿಗೆ ಚನ್ನಾಗಿವೆ ಆದರೆ ನಾನು ವೈಯಕ್ತಿಕವಾಗಿ ಇನ್ನೂ ಕಾಗದದ ಮೇಲೆ ವಿಷಯಗಳನ್ನು ಬರೆಯಲು ಇಷ್ಟಪಡುತ್ತೇನೆ ಸಂದರ್ಶಕ ಆದ್ದರಿಂದ ನಿಮ್ಮೊಂದಿಗೆ diary ಒಯ್ಯುತ್ತೀರಿ ನೀವು ಅದನ್ನು ಎಷ್ಟು ಬಾರಿ ಬಳಸುತ್ತೀರಿ ನಿಮಗೆ ಅನಿಸುತ್ತದೆ ಸಂದರ್ಶನಾರ್ಥಿ ಹೌದು ಪ್ರತಿ ತರಗತಿಯಲ್ಲೂ ನಾನು ಅದನ್ನು ಬಳಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಅದನ್ನೇ ಬಳಸುತ್ತೇನೆ ಹಿಂದಿನ ದಿನಗಳಲ್ಲಿ ನಾನು mobile phone ಗಳಲ್ಲಿ ಬರೆಯುತ್ತಿದ್ದೆ ಆದರೆ ಇತ್ತೀಚಿನ ದಿನಗಳಲ್ಲಿ mobile phone ನನ್ನು ಆಗಾಗ್ಗೆ ಬದಲಾಯಿಸುತ್ತಿದ್ದೆ ಆದ್ದರಿಂದ ಕೆಲವೊಮ್ಮೆ data ಕಳೆದುಹೋಗುತ್ತಿತ್ತು ಅದಕ್ಕಾಗಿ ನಾನು ಆ ಪುಟಗಳ ಚಿತ್ರವನ್ನು click ಮಾಡಿ ನಕಲನ್ನು drive ನಲ್ಲಿ ಇಡುತ್ತೇನೆ ಸಂದರ್ಶಕ ಸರಿ ಸಂದರ್ಶನಾರ್ಥಿ ಆದ್ದರಿಂದ ಅದು ಯಾವಾಗಲೂ ಇರುತ್ತದೆ ಸಂದರ್ಶಕಅಂದರೆ ಡೇರಿ ಯಲ್ಲಿ ಬರೆಯುವ ವಿಷಯದ ಫೋಟೋಗಳನ್ನು ಕ್ಲಿಕ್ ಮಾಡುತ್ತೀರಿ ಎಂದು ಹೇಳುತ್ತೀರಾ ಸಂದರ್ಶನಾರ್ಥಿಹೌದು diary ಯಲ್ಲಿ ನಾನು ಕೆಲವೊಮ್ಮೆ ಚಿತ್ರಿಸಬಹುದು ಕೆಲವೊಮ್ಮೆ ನಾನು ಬರೆದುಕೊಳ್ಳುವಾಗ ಎಲ್ಲ ವಿಷಯಗಳನ್ನು ಬರೆಯಲು ನನಗೆ ಸಮಯವಿರುವುದಿಲ್ಲ ಅದಕ್ಕಾಗಿ ನಾನು ಚಿತ್ರವನ್ನು ಸೆಳೆಯುತ್ತೇನೆ ಮತ್ತು ಅದನ್ನು ಯಾವುದೋ table ನೊಂದಿಗೆ ಜೋಡಿಸುತ್ತೇನೆ ಅದರಿಂದ ಎಲ್ಲವನ್ನೂ ಸುಲಭವಾಗಿ ಪಡೆಯಬಹುದು ಹಾಗಾಗಿ ಆ ವಿಷಯವನ್ನು ಬರೆದುಕೊಳ್ಳುತ್ತೇನೆ ಸಂದರ್ಶಕ ನೀವು ಪರೀಕ್ಷೆಗೆ ಹೇಗೆ ತಯಾರಿ ನಡೆಸುತ್ತಿರಿ ಎಂದು ಹೇಳುವಿರಾ ನಿಮ್ಮ ಪ್ರಕ್ರಿಯೆಯು ಹೇಗೆ ಇರುತ್ತದೆ ಊಹಿಸಿ ನಾಳೆ ನಿಮ್ಮ ಪರೀಕ್ಷೆ ಇದೆ ಅದಕ್ಕಾಗಿ ಹಿಂದಿನ ರಾತ್ರಿ ನೀವು ನಿಮ್ಮ ತಯಾರಿಯನ್ನು ಹೇಗೆ ಪ್ರಾರಂಭಿಸುತ್ತಿದ್ದೀರಿ ಆ ಮೂಲಕ ನೀವು ನಮ್ಮನ್ನು ಕರೆದೊಯ್ಯಬಹುದೇ ಸಂದರ್ಶನಾರ್ಥಿ ಹೌದು ಪಠ್ಯಕ್ರಮವು ಮುಖ್ಯವಾದುದು ಅವರು ಏನು ಕೇಳಲಿದ್ದಾರೆ ಯಾವ ಗುಂಪಿನಿಂದ ಪ್ರಶ್ನೆಗಳನ್ನು ಕೇಳಬಹುದು ಎಂದು ನಾನು ತಿಳಿದುಕೊಳ್ಳಬೇಕು ಸಂದರ್ಶಕ ಆದ್ದರಿಂದ ಮೂಲತಃ ನೀವು ಏನು ಮಾಡಲಿದ್ದೀರಿ ಸಂದರ್ಶನಾರ್ಥಿ ಹೌದು ಮೊದಲಿಗೆ ಆ ಎಲ್ಲ ವಿಷಯಗಳನ್ನು ಗುರುತಿಸಿದನಂತರ ನಾನು ಅವರು ಕೇಳುವ ಸಾಮಾನ್ಯ ಪ್ರಶ್ನೆ ಯಾವುದು ಎಂದು ಅಂತರ್ಜಾಲದಲ್ಲಿ ಹುಡುಕುತ್ತೇನೆ ನನ್ನ ಹತ್ತಿರ ಬಹಳ ಕಡಿಮೆ ಸಮಯವಿದೆ ಇಡೀ ಪರಿಕಲ್ಪನೆಯನ್ನು ಒಂದೇ ಸಮಯದಲ್ಲಿ ಓದಲು ಸಾಧ್ಯವಿಲ್ಲ ಸಂದರ್ಶಕ ಸರಿ ಸಂದರ್ಶನಾರ್ಥಿ ಎಲ್ಲಾ ಪ್ರಮುಖ ಪರಿಕಲ್ಪನೆಗಳನ್ನು ತಿಳಿದುಕೊಂಡ ನಂತರ ನಾನು ಯೂಟ್ಯೂಬ್ನಲ್ಲಿ ಅದನ್ನು ಪರಿಶೀಲಿಸುತ್ತೇನೆ ಏಕೆಂದರೆ ನಾನು ಓದುವುದಕ್ಕಿಂತ ಹೆಚ್ಚಾಗಿ ವೀಡಿಯೊದಲ್ಲಿ ವಿಷಯಗಳನ್ನು ಕಲಿಯುವ ಪ್ರವೃತ್ತಿಯನ್ನು ಹೊಂದಿದ್ದೇನೆ ಮತ್ತು ಹೌದು ಜನರು ಇಲ್ಲಿ ಕೊನೆಯಲ್ಲಿ ಹೋಗುತ್ತಾರೆ ಆದರೆ ನಾನು ವೀಡಿಯೊಗಳು ಮತ್ತು ಅನೇಕ ಇತರ ಆಧಾರ ಗಳಿಗಾಗಿ ನಾನು ಸ್ಥಾನಗಳನ್ನು ಹುಡುಕುತ್ತೇನೆ ಈ ರೀತಿಯ ವಿಷಯ ಮತ್ತು ವೀಡಿಯೊಗಳು ಮುಖ್ಯವಾದುದು ಉತ್ತಮ ಅಂಕಗಳನ್ನು ಪಡೆಯಲು ಅಸಾಧಾರಣವಾಗಿ ಉತ್ತಮ ಸ್ಕೋರ್ ಮಾಡಲು ಅಲ್ಲದಿರಬಹುದು ಆದರೆ ಕನಿಷ್ಠ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಸಹಾಯ ಮಾಡುತ್ತವೆ ಒಂದು ರಾತ್ರಿಯಲ್ಲಿ ನಾವು ಇಷ್ಟು ಮಾಡಬಹುದುಅಧ್ಯಾಯ 1 ಅಥವಾ 2 ರಿಂದ ಮುಖ್ಯವಾದ ಪ್ರಶ್ನೆಗಳು ಯಾವುವು ಎಂಬ ಕಲ್ಪನೆಯನ್ನು ಹೊಂದಬಹುದು ಸಂದರ್ಶಕ ಆದ್ದರಿಂದ ತಯಾರಿಗಾಗಿ ನಿಮ್ಮ ಪ್ರಮುಖ ವಸ್ತು ಮೂಲತಃ ಇಂಟರ್ನೆಟ್ ಮತ್ತು ಸಂದರ್ಶನಾರ್ಥಿ ಇಂಟರ್ನೆಟ್ ಹೌದು ಸಂದರ್ಶಕ ಯುಟ್ಯೂಬ್ ವೀಡಿಯೊಗಳು ಸಂದರ್ಶನಾರ್ಥಿ ಹೌದು ಯೂಟ್ಯೂಬ್ ವೀಡಿಯೊಗಳು ಇಂಟರ್ನೆಟ್ ಹೌದು ಹೆಚ್ಚಾಗಿ ಅವುಗಳೇ ಸಂದರ್ಶಕ ನೀವು ಸಿದ್ಧಪಡಿಸಿದ ಅಥವಾ ನಿಮ್ಮ ಸ್ನೇಹಿತ ಉಲ್ಲೇಖಿಸಿರುವ ಯಾವುದೇ ರೀತಿಯ ಟಿಪ್ಪಣಿಗಳನ್ನು ನೀವು ನೋಡುತ್ತೀರಾ ಹೌದು ನಾನು ಇಲ್ಲಿರುವಂತೆ ಪ್ರತಿದಿನ ಟಿಪ್ಪಣಿಗಳನ್ನು ತಯಾರಿಸುತ್ತಿದ್ದೇನೆ ಆದರೆ ನನ್ನ ತಂತ್ರವು ಕೆಲವೊಮ್ಮೆ ಬದಲಾಗುತ್ತದೆ ಸಂದರ್ಶನಾರ್ಥಿ ಕೆಲವೊಮ್ಮೆ ನಾನು ಟಿಪ್ಪಣಿಗಳನ್ನು ತಯಾರಿಸುವುದಿಲ್ಲ ನನ್ನ ಬಳಿ ಇದ್ದ ನನ್ನ ಬಳಿ ಒಳ್ಳೆಯ ಪುಸ್ತಕಗಳನ್ನು ಮತ್ತು ಅದರಲ್ಲಿಯ ಪ್ರಮುಖ ಅಂಶಗಳನ್ನು ಓದುತ್ತೇನೆ ನಾನು 11 ನೇ 12 ನೇ ತರಗತಿಯಲ್ಲಿದ್ದಾಗ ನನ್ನಲ್ಲಿ ಉತ್ತಮ ಪುಸ್ತಕಗಳಿದ್ದವು ಸಂದರ್ಶಕ ನೀವು ನಿಮ್ಮ ಕಲಿಕೆಯ ಅನುಭವವನ್ನು ಎಸ್ಐಬಿಎಂ ನಿಂದ ಮಾತ್ರವಲ್ಲ ನಿಮ್ಮ ಸಂಪೂರ್ಣ ಕಲಿಕೆಯ ಅನುಭವ ವನ್ನು ಹಂಚಿಕೊಳ್ಳಬಹುದು ಪರೀಕ್ಷೆಗಳನ್ನು ಹೇಗೆ ಎದುರಿಸುತ್ತೀರಿ ಎಂದು ನಮಗೆ ತಿಳಿಸಿರಿ ಸಂದರ್ಶನಾರ್ಥಿ ನಾನು ಬೆಳೆದಂತೆ ಈ ರೀತಿಯಾಗಿ ನಾವು ಎಂಬಿಎ ಮಾಡುವಂತೆ ಪುಸ್ತಕಗಳ ಸೆಟ್ ಇದೆ ಸಾಕಷ್ಟು ಪುಸ್ತಕಗಳಿವೆ ಅದಕ್ಕಾಗಿಯೇ ಈ ಸಮಯದಲ್ಲಿ ಟಿಪ್ಪಣಿಗಳು ಮತ್ತು ಶಿಕ್ಷಕರ PPT ಗಳು ಬಹಳ ಮುಖ್ಯವಾದುದು ಆದ್ದರಿಂದ 11 12 ರಲ್ಲಿ NCERT ಕೆಲವು ಮಾತ್ರ ಪುಸ್ತಕಗಳಿವೆ ಎಂದು ನಮಗೆ ತಿಳಿದಿದೆ ಮತ್ತು ಈಗ ವಿಷಯಗಳು ಏನೇ ಇರಲಿ ತುಂಬಾ ವಿಶಾಲವಾಗಿವೆ ಸಂದರ್ಶಕ ಸರಿ ವಿಷಯಗಳು ಇವೆ ಸಂದರ್ಶನಾರ್ಥಿ ನಾವು ಕೆಲವು ಶಿಕ್ಷಕರ ಟಿಪ್ಪಣಿಗಳ ಮೂಲಕ ಹೋಗಬೇಕಾಗಿದೆ ಮತ್ತು ಅವು ಪ್ರಾಥಮಿಕ ಮೂಲವಾಗಿದೆ ಮತ್ತು ನಿಮಗೆ ಸಮಯವಿದ್ದರೆ ಮತ್ತು ನಿಮಗೆ ತುಂಬಾ ಆಸಕ್ತಿ ಇದ್ದರೆ ನೀವು ಗ್ರಂಥಾಲಯಕ್ಕೆ ಹೋಗಿ ಈ ಪುಸ್ತಕಗಳನ್ನು ಪಡೆಯಬಹುದು ಸಂದರ್ಶಕ ಹಾಗಾದರೆ ಈ ಶಿಕ್ಷಕರ ಟಿಪ್ಪಣಿಗಳನ್ನೂ ಹೇಗೆ ಪಡೆಯಬಹುದು ಸಂದರ್ಶನಾರ್ಥಿ ನಾನು PPT ಯ ಚಿತ್ರಗಳನ್ನು ಕ್ಲಿಕ್ ಮಾಡುತ್ತೇನೆ ಮತ್ತು ಹೌದು ಸಂದರ್ಶಕ ಚಿತ್ರಗಳನ್ನು ಕ್ಲಿಕ್ ಮಾಡುತ್ತೀರಿ ಸಂದರ್ಶನಾರ್ಥಿPPTಗಳು ಸಂದರ್ಶಕ ಉಪನ್ಯಾಸಕರು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಸಂದರ್ಶನಾರ್ಥಿ ಹೌದು ತದನಂತರ ಕೆಲವೊಮ್ಮೆ ನಾನು PPTಗಳನ್ನು ಕೇಳುತ್ತೇನೆ ಆದರೆ ಶಿಕ್ಷಕರು ಆ PPTಗಳನ್ನು forward ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ ಆ ಸಮಯದಲ್ಲಿ ನಾನು ಆ ಚಿತ್ರಗಳನ್ನು click ಮಾಡುತ್ತೇನೆ ಮತ್ತು ನಾನು ಎಲ್ಲವನ್ನೂ ಬರೆಯುತ್ತೇನೆ ಹಾಗಾಗಿ ನಾನು ಅವುಗಳನ್ನು ಪಡೆಯುತ್ತೇನೆ ಎಲ್ಲಾ ವರ್ಗದ ಸದಸ್ಯರಿಗೆ ಸಾಮಾನ್ಯ ವಾಗಿರುವ Driveನಲ್ಲಿupload ಮಾಡುತ್ತೇನೆ ಆದ್ದರಿಂದ ಪ್ರತಿಯೊಬ್ಬರೂ ಅದನ್ನು ನೋಡಬಹುದು ಸಂದರ್ಶಕ ಆದ್ದರಿಂದ ಎಲ್ಲರಿಗೂ ಸಾಮಾನ್ಯ Drive ಲಭ್ಯವಿದೆಯೇ ಸಂದರ್ಶನಾರ್ಥಿ ಹೌದು ಎಲ್ಲೆಡೆ ನಾನು CR ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತೆ ನಾನು ಆ ಕೆಲಸವನ್ನು ಮಾಡುತ್ತಿದ್ದೇನೆ ಏಕೆಂದರೆ ತರಗತಿಯಲ್ಲಿ ಏನು ಕಲಿಸಲಾಗಿದೆ ಎಂಬುದರಂತಹ ವಿಷಯಗಳ track ಮಾಡುವುದು ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಅದಕ್ಕೆ ನಾನು ಹಾಗೆ ಮಾಡುತ್ತಿದ್ದೇನೆ ಸಂದರ್ಶಕ ಅಷ್ಟು ನಿಮಗಾಗಿ ಎಂದು ನಾನು ಭಾವಿಸುತ್ತೇನೆ ತುಂಬಾ ಧನ್ಯವಾದಗಳು ಸಂದರ್ಶನಾರ್ಥಿ ತುಂಬಾ ಧನ್ಯವಾದಗಳು ಸಂದರ್ಶನಾರ್ಥಿ ನನ್ನ ಹೆಸರು ಹೀತ ಠಕ್ಕರ್ ನಾನು ಮುಂಬೈ ಮೂಲದವನು ಮತ್ತು ನನಗೆ 21 ವಯಸ್ಸು ಮತ್ತು ನಾನು Symbiosis Institute of Business Management Innovation and Entrepreneurship ನಲ್ಲಿ MBA ಮಾಡುತ್ತಿದ್ದೇನೆ ಸಂದರ್ಶಕ ಹಾಗಾಗಿ ಕಲಿಕೆ ಮತ್ತು ಬರವಣಿಗೆಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಕೇಳಲು ನಾನು ಬಯಸುತ್ತೇನೆ ನೀವು ಎಷ್ಟು ಬಾರಿ ಬರೆಯುತ್ತೀರಿ ಸಂದರ್ಶನಾರ್ಥಿ ಅದು ಆಗಾಗ್ಗೆ ಅಲ್ಲ ನಿಯಮಿತವಾಗಿ ಅಲ್ಲ ಆದರೆ ಏನಾದರೂ ಮುಖ್ಯವಾದಾಗ ಅದನ್ನು ಗಮನಿಸಬೇಕಾದ ಅಂಶವಿದ್ದಾಗ ನಾನು ಬರೆಯುತ್ತೇನೆ ಸಂದರ್ಶಕ ತುಂಬಾ ಮುಖ್ಯ ಈ ಪರಿಸರವು ಬಹುಶಃ ತರಗತಿಯಲ್ಲಿ ತರಗತಿಯಲ್ಲಿರಬಹುದು ಎಂದು ನೀವು ಹೇಳುತ್ತಿರುವಿರಾ ಸಂದರ್ಶನಾರ್ಥಿ ಹೌದು ಸಂದರ್ಶಕ ಆದ್ದರಿಂದ ತರಗತಿಯಲ್ಲಿ ನೀವು ಬರೆಯಲು ಯಾವುದೇ ರೀತಿಯ ವಸ್ತುಗಳನ್ನು ಒಯ್ಯುತ್ತೀರಾ ಸಂದರ್ಶನಾರ್ಥಿ ಹೌದು ನಾನು ನೋಟ್ಬುಕ್ ಅನ್ನು ಒಯ್ಯುತ್ತೇನೆ ಅಲ್ಲಿ ನನಗೆ ಮುಖ್ಯ ಮತ್ತು ಪ್ರಸ್ತುತವಾಗಿರುವ ವಿಷಯವನ್ನು ನಾನು ಬರೆಯುತ್ತೇನೆ ಸಂದರ್ಶಕ ಸರಿ ಆದ್ದರಿಂದ ನೀವು ನೋಟ್ಬುಕ್ ಅನ್ನು ಒಯ್ಯುತ್ತೀರಿ ಮತ್ತು ಏನಾದರೂ ಮುಖ್ಯವಾದುದು ಎಂದು ನೀವು ಭಾವಿಸಿದರೆ ನೀವು ಅದನ್ನು ಬರೆಯುತ್ತೀರಿ ಸಂದರ್ಶನಾರ್ಥಿ ಹೌದು ಸಂದರ್ಶಕ ಅದ್ಭುತವಾಗಿದೆ ಬರೆಯುವುದಕ್ಕೆ ಹೆಚ್ಚು ಅಗತ್ಯವೆನ್ನುವ ಸನ್ನಿವೇಶಗಳು ಎಲ್ಲಿ ಎಂದು ನಿಮಗೆ ಅನಿಸುತ್ತದೆ ಉದಾಹರಣೆಗೆ ಒಂದು ನಿರ್ದಿಷ್ಟ ವಿಷಯ ಒಂದು ನಿರ್ದಿಷ್ಟ ರೀತಿಯ ಕಲಿಕೆ ಎಲ್ಲಿ ನೀವು ಹೆಚ್ಚು ಬರೆಯುವುದು ಎಂದು ನೀವು ಭಾವಿಸುತ್ತೀರಾ ಸಂದರ್ಶನಾರ್ಥಿ ಇದು ನಿಮ್ಮ ವಿಷಯದ ಆಸಕ್ತಿಯನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ನಾನು ವೈಯಕ್ತಿಕವಾಗಿ fundamental of entrepreneurship ವಿಷಯವನ್ನು ಇಷ್ಟಪಡುತ್ತೇನೆ ಉದಾಹರಣೆ ಕೆಲವು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಬರೆಯುತ್ತೇನೆ ಬಹುಶಃ ನಾನು ವಿಷಯಗಳಲ್ಲಿ ಆಸಕ್ತಿ ವಹಿಸದಿರಬಹುದು ಸಂದರ್ಶಕ ವಿಷಯ ಮತ್ತು ನಿಮ್ಮ ಆಸಕ್ತಿ ಸಂದರ್ಶನಾರ್ಥಿ ಆಸಕ್ತಿ ಸಂದರ್ಶಕ ಸರಿ ಅದ್ಭುತವಾಗಿದೆ ಹಾಗಾದರೆ ನೀವು ಪರೀಕ್ಷೆಯೊಂದಕ್ಕೆ ತಯಾರಿ ನಡೆಸುತ್ತಿರುವಾಗ ನಿಮ್ಮ ಪ್ರಕ್ರಿಯೆ ಹೇಗಿರುತ್ತದೆ ಎಂದು ಹೇಳುವಿರಾ ಮರುದಿನ ನಿಮ್ಮ ಪರೀಕ್ಷೆ ಇದೆ ಎಂದು ಊಹಿಸಿ ಹಿಂದಿನ ರಾತ್ರಿ ನಿಮ್ಮ ತಯಾರಿಯನ್ನು ಪ್ರಾರಂಭಿಸುತ್ತಿದ್ದೀರಿ ನೀವು ಯಾವ ತರಹದ ಚಟುವಟಿಕೆಗಳನ್ನೂ ಮಾಡುವಿರಿ ಸಂದರ್ಶನಾರ್ಥಿ ಆದ್ದರಿಂದ ಹೌದು ಮತ್ತೆ ನಾನು ಪುಸ್ತಕಗಳನ್ನು ಓದುವುದಕ್ಕಿಂತ ಹೆಚ್ಚಿನ ವೀಡಿಯೊಗಳನ್ನು ನೋಡಲು ಇಷ್ಟಪಡುತ್ತೇನೆ ಹಾಗಾಗಿ ನಾನು ವಿಷಯಕ್ಕೆ ಸಂಬಂಧಿಸಿದ ವೀಡಿಯೊಗಳನ್ನು ನೋಡುತ್ತಿದ್ದೇನೆ ಮತ್ತು ಅದನ್ನು ಗಮನಿಸಿ ಮತ್ತು ಟಿಪ್ಪಣಿಗಳನ್ನು ಸಿದ್ಧಪಡಿಸುತ್ತಿದ್ದೇನೆ ಮತ್ತು ನಂತರ ವಿಷಯವನ್ನು ಕಲಿಯುತ್ತಿದ್ದೇನೆ ಸಂದರ್ಶಕ ಆದ್ದರಿಂದ ನೀವು ವೀಡಿಯೊಗಳನ್ನು ನೋಡುವುದು ಚಟುವಟಿಕೆ ಆಗಿದೆಯೇ ಸಂದರ್ಶನಾರ್ಥಿ ಹೌದು ಸಂದರ್ಶಕನೀವು ವೀಡಿಯೊಗಳನ್ನೂ ಎಲ್ಲಿ ಹುಡುಕುತ್ತೀರಿ ಸಂದರ್ಶನಾರ್ಥಿ youtube ಮತ್ತು ನೀವು ವಿಭಿನ್ನ site ಗಳಲ್ಲಿ ಪ್ರವೇಶ ಇದೆ ಸಂದರ್ಶಕ ಅದು ಸಾಧ್ಯವೇ ಎಂದು ನೀವು ಭಾವಿಸುತ್ತೀರಾ ಸಂದರ್ಶನಾರ್ಥಿ ಹಾಗಾಗಿ ನಾನು ನನ್ನ SNAP ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾಗ ನಾನು Hitbullseye ಎಂದು ಕರೆಯಲ್ಪಡುವ siteನ ಮೂಲಕ ಸಿದ್ಧಪಡಿಸಿದ್ದೆ ಸಂದರ್ಶಕHitbullseye ಸಂದರ್ಶನಾರ್ಥಿ ಹೌದು ಇದು ಸೂಕ್ತವಾದ ವಸ್ತುಗಳನ್ನು ನೀಡುತ್ತದೆ ಸಂದರ್ಶಕ ವೀಡಿಯೊದ ಜೊತೆಗೆ ನೀವು notepad ಅಥವಾ notebookಅನ್ನು ಸಹ ಬಳಸುತ್ತೀರಿ ಎಂದು ನೀವು ಹೇಳುತ್ತಿದ್ದೀರಿ ಸಂದರ್ಶನಾರ್ಥಿ ಹೌದು ಹಾಗಾಗಿ ವೀಡಿಯೊದಿಂದ ಒಳನೋಟಗಳು ಏನೇ ಇರಲಿನಾನು ಅವನ್ನು ಬರೆದುಕೊಂಡ ನಂತರ ಬಳಸುತ್ತಿದ್ದೆ ಸಂದರ್ಶಕ ಸರಿ ಅದ್ಭುತವಾಗಿದೆ ಆದ್ದರಿಂದ ವೀಡಿಯೊಗಳನ್ನು ಹೊರತುಪಡಿಸಿ ನಿಮ್ಮ ಕಲಿಕೆಯ ಚಟುವಟಿಕೆಯಲ್ಲಿ ನೀವು ಬೇರೆ ಯಾವುದೇ ವಸ್ತುಗಳನ್ನು ಬಳಸುತ್ತೀರಾ ನೀವು ಇಲ್ಲಿ ಕುಳಿತಿದ್ದೀರಿ ಮತ್ತು ತಯಾರಿ ಮಾಡುತ್ತಿದ್ದೀರಿ ಎಂದು ಊಹಿಸಿ ನೀವು laptop ತೆರೆಯುವಿರಿ ನೀವು videoಗಳನ್ನು ನೋಡುತ್ತಿರುವಿರಿ laptop ಹೊರತುಪಡಿಸಿ ಬೇರೆ ಯಾವುದನ್ನಾದರೂ ಕಲಿಯಲು ನೀವು ಬಳಸುತ್ತೀರಾ ಸಂದರ್ಶನಾರ್ಥಿ ನನ್ನ ಬಳಿ ಒಂದು ಸಣ್ಣ notebook ಇದೆ ಅದರಲ್ಲಿ ನಾನು ಮತ್ತೆ video ದಿಂದ ಕೆಲವು ಪ್ರಮುಖ ಒಳನೋಟಗಳನ್ನು ಬರೆಯುತ್ತೇನೆ ಮತ್ತು stick ಟಿಪ್ಪಣಿಗಳನ್ನು ಇಡುತ್ತೇನೆ ಅದರಿಂದ ಪ್ರಮುಖ ಟಿಪ್ಪಣಿಯನ್ನು ಆರಿಸಬಹುದು ಸಂದರ್ಶಕ ಮತ್ತು ಬೇರೆ ಯಾವುದೇ ವಸ್ತುಗಳು ಇಲ್ಲವೇ ಸಂದರ್ಶನಾರ್ಥಿ ಇಲ್ಲ ಸಂದರ್ಶಕ ಅಷ್ಟು ನಿಮಗಾಗಿ ಎಂದು ನಾನು ಭಾವಿಸುತ್ತೇನೆ ಸಂದರ್ಶನಾರ್ಥಿ ಧನ್ಯವಾದ ಸಂದರ್ಶನಾರ್ಥಿ ಆದ್ದರಿಂದ ನನ್ನ ಹೆಸರು ಕುನಾಲ್ ನಾನು IE course ನ ಮೊದಲ ವರ್ಷದಲ್ಲಿದ್ದೇನೆ ಸಂದರ್ಶನಾರ್ಥಿ SIBM Symbiosis Institute of Business Management ಸಂದರ್ಶಕ ನಿಮ್ಮ ವಯಸ್ಸು ತಿಳಿಯಬಹುದೇ ಸಂದರ್ಶನಾರ್ಥಿ ನನ್ನ ವಯಸ್ಸು 22 ಸಂದರ್ಶಕ ಸರಿ ಕುನಾಲ್ ನಿಮ್ಮ ಬರವಣಿಗೆ ಮತ್ತು ಕಲಿಕೆಯ ಚಟುವಟಿಕೆಯ ಕುರಿತು ಕೆಲವೇ ಪ್ರಶ್ನೆಗಳು ನೀವು ಎಷ್ಟು ಬಾರಿ ಬರೆಯುತ್ತೀರಿ ಎಂದು ನೀವು ಭಾವಿಸುತ್ತೀರಿ ಸಂದರ್ಶನಾರ್ಥಿnotebookಗಳಲ್ಲಿ ಸಂದರ್ಶಕ ಹೌದು ಅದು ಎಲ್ಲಿಯಾದರೂ ಆಗಿರಬಹುದು ಸಂದರ್ಶನಾರ್ಥಿ ಪ್ರತಿ ದಿನ ಸಂದರ್ಶಕ ಪ್ರತಿ ದಿನ ಸಂದರ್ಶನಾರ್ಥಿ ಹೌದು ಸಂದರ್ಶಕ ತುಂಬಾ ಒಳ್ಳೆಯದು ನೀವು ಸಾಮಾನ್ಯವಾಗಿ ಯಾವಾಗ ಬರೆಯುತ್ತೀರಿ ಮತ್ತು ನೀವು ಏನು ಬರೆಯುತ್ತೀರಿ ಸಂದರ್ಶನಾರ್ಥಿ ಆದ್ದರಿಂದ ನನ್ನ laptop ಅನ್ನು ನನ್ನೊಂದಿಗೆ ಕೊಂಡೊಯ್ಯುತ್ತೇನೆ ಉಪನ್ಯಾಸಗಳು ನಡೆಯುವಾಗ laptop ನಲ್ಲಿಯೇ ಟಿಪ್ಪಣಿಗಳನ್ನು ಮಾಡುತ್ತೇನೆ ಯಾವುದೇ ಸಮಯದಲ್ಲಾದರೂ ನನಗೆ ಯಾವುದೇ ಆಲೋಚನೆಗಳು ಇದ್ದಲ್ಲಿ ನಾನು ನನ್ನ ಸಣ್ಣ notepad ನಲ್ಲಿ ಬರೆಯುತ್ತೇನೆ notepad ಅನ್ನು ನನ್ನ bag ನಲ್ಲಿ ಒಯ್ಯುತ್ತೇನೆ ಅಥವಾ ಯಾವುದೇ ಪ್ರಮುಖ ಅಂಶಗಳು ಮುಖ್ಯವೆಂದು ಅನಿಸಿದರೆ ಮತ್ತು ಭವಿಷ್ಯದಲ್ಲಿ ಇದನ್ನು ಉಲ್ಲೇಖಿಸಬಹುದು ಎಂಬ ಅಂಶಗಳಿದ್ದರೆ ನನ್ನ ಬಳಿ ಇರುವ Notebookನಲ್ಲಿ ಬರೆಯುತ್ತೇನೆ ಸಂದರ್ಶಕಆದ್ದರಿಂದ ಬರೆಯಲು ನಿಮ್ಮ ಮೂಲ ವಸ್ತು ನಿಮ್ಮ ನೋಟ್ಪ್ಯಾಡ್ ಆಗಿದೆ ಸಂದರ್ಶನಾರ್ಥಿ ಅಥವಾ ನನ್ನ laptop ಸಂದರ್ಶಕನಿಮ್ಮ laptop ಸಂದರ್ಶನಾರ್ಥಿಹೌದು ಸಂದರ್ಶಕತರಗತಿಯ ಪರಿಸರವನ್ನು ಹೊರತುಪಡಿಸಿ ನೀವು ಬೇರೆಲ್ಲಿಯಾದರೂ ಬರೆಯುತ್ತೀರಾ ಸಂದರ್ಶನಾರ್ಥಿಹೌದು ನಾನು ನಿಮಗೆ ಹೇಳಿದ notebook ನಲ್ಲಿ ಬರಿಯುತ್ತೇನೆ ಸಂದರ್ಶಕ ತರಗತಿಯಲ್ಲಿ ಹೊರತುಪಡಿಸಿ ಮತ್ತು ನೀವು ಬರೆಯುವ ಬೇರೆ ಯಾವುದೇ ಸ್ಥಳವಲ್ಲವೇ ಸಂದರ್ಶನಾರ್ಥಿಹಾಗಾಗಿ ನಾನು Quora ನಲ್ಲಿ ಸಕ್ರಿಯವಾಗಿದ್ದೇನೆ ಆದ್ದರಿಂದ ಕೆಲವೊಮ್ಮೆ ನಾನು Quora ನಲ್ಲಿ ಬರೆಯುತ್ತೇನೆ ಇದು ತುಂಬಾ ಕಡಿಮೆ ಆದರೆ ಹೌದು ನಾನು ಕೆಲವೊಮ್ಮೆ ಬರೆಯುತ್ತೇನೆ ಸಂದರ್ಶಕನೀವು ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಾಗ ನೀವು ಯಾವ ಪ್ರಕ್ರಿಯೆಯನ್ನು ಅನುಸರಿಸುತ್ತೀರಿ ಎಂದು ನೀವು ನಮ್ಮನ್ನು ಕರೆದೊಯ್ಯಬಹುದೇ ಮರುದಿನ ನಿಮ್ಮ ಪರೀಕ್ಷೆ ಇರುವುದು ಎಂದು ಊಹಿಸಿ ಆದ್ದರಿಂದ ಹಿಂದಿನ ರಾತ್ರಿ ಪರೀಕ್ಷೆಗೆ ತಯಾರಾಗಲು ನೀವು ಪ್ರಕ್ರಿಯೆಯ ಮೂಲಕ ಹೋಗುವಿರಿ ಎಂದು ನಮಗೆ ತಿಳಿಸಿರಿ ಸಂದರ್ಶನಾರ್ಥಿಪರೀಕ್ಷೆಗಳಿಗೆ ನಾನು ವ್ಯವಸ್ಥಿತವಾಗಿ ತೊಡಗಿರಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಯಾವುದೇ ಪ್ರಶ್ನೆ ಇರಲಿ ನಾನು ಮೊದಲು ಅದನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇನೆ ಏನು ಪರಿಹಾರವನ್ನು ನೀಡಬೇಕೆಂದು ವಿಶ್ಲೇಷಿಸಿ ಅದಕ್ಕೆ ಪರಿಹಾರ ನೀಡುತ್ತೇನೆ ನಂತರ ನಾನು ಅದರಲ್ಲಿನ ಮುಖ್ಯ ಅಂಶಗಳನ್ನು ಬರೆದುಕೊಳ್ಳುತ್ತೇನೆ ನಂತರ ಆ ಎಲ್ಲಾ ಅಂಶಗಳನ್ನು ವಿವರವಾಗಿ ಬರೆಯುತ್ತೇನೆ ಸಂದರ್ಶಕಹಾಗಾದರೆ ನೀವು ಯಾವ ರೀತಿಯ ಅಧ್ಯಯನ ವಸ್ತುಗಳನ್ನು ಬಳಸುತ್ತೀರಿ ನಿಮ್ಮ ಸುತ್ತ ಯಾವ ರೀತಿಯ ವಸ್ತುಗಳು ನಿಮಗೆ ಸಿಗುತ್ತವೆ ಸಂದರ್ಶನಾರ್ಥಿಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂದರ್ಶಕಅದು ಯಾವುದೇ ಪರೀಕ್ಷೆಗೆ ಇರಬಹುದು ಸಂದರ್ಶನಾರ್ಥಿ ಆದ್ದರಿಂದ ಉಲ್ಲೇಖ ಪುಸ್ತಕಗಳು websiteಗಳು ನನಗೆ ಕೆಲವು ಒಳನೋಟಗಳನ್ನು ಅಥವಾ ಆ ವಿಷಯದ ಬಗ್ಗೆ ವಿವರವಾದ ನೋಟವನ್ನು ನೀಡಬಹುದು ಅಥವಾ ಕೆಲವು ನಿರ್ದಿಷ್ಟ portal ಗಳು ಶಿಕ್ಷಣ portalಗಳಾಗಿವೆ ಅವುಗಳು ನಿರ್ದಿಷ್ಟ ವಿಷಯಗಳಿಗೆ ಹೆಚ್ಚಿನ ಜ್ಞಾನ ಅಥವಾ shortcut ತಂತ್ರಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಸಂದರ್ಶಕಸರಿ ಆದ್ದರಿಂದ ಇವುಗಳು ನೀವು ಬಳಸುವ ಸಾಮಾನ್ಯ ವಸ್ತುಗಳಾಗಿವೆ ನೀವು ನಿಯಮಿತವಾಗಿ ಟಿಪ್ಪಣಿಗಳನ್ನು ಬರೆಯುತ್ತೀರಿ ಎಂದು ನೀವು ಹೇಳಿದ್ದೀರಿ ಆದ್ದರಿಂದ ನೀವು ಪರೀಕ್ಷೆಗೆ ತಯಾರಿ ಮಾಡುವಾಗ ಆ ಟಿಪ್ಪಣಿಗಳನ್ನು ಉಲ್ಲೇಖಿಸುತ್ತೀರಾ ಸಂದರ್ಶನಾರ್ಥಿಕೆಲವೊಮ್ಮೆ ಹೌದು ನಾನು ಮಾಡುತ್ತೇನೆ ಸಂದರ್ಶಕ ನಿಮ್ಮ ಟಿಪ್ಪಣಿಗಳನ್ನು ನೀವು ಉಲ್ಲೇಖಿಸುತ್ತೀರಾ ಅವುಗಳು ಯಾವುದರ ಮೇಲೆ ಅವಲಂಬಿಸಿರುತ್ತದೆ ಸಂದರ್ಶನಾರ್ಥಿನಾಳೆ ನಾನು ನೀಡಬೇಕಾದ ಪರೀಕ್ಷೆಯು ಕಷ್ಟಕರವಾಗಿದೆ ಎಂದು ಭಾವಿಸೋಣ ಆಗ ನಾನು ಖಂಡಿತವಾಗಿಯೂ ಮೊದಲನೆಯ ದಿನದಿಂದ ನಾನು ಸಿದ್ಧಪಡಿಸಿದ್ದ ಆ ಎಲ್ಲ ಟಿಪ್ಪಣಿಗಳನ್ನು ಉಲ್ಲೇಖಿಸುತ್ತೇನೆ ಅಥವಾ ಅದು ಬಹಳ ಪ್ರಾಯೋಗಿಕವಾದ ವಿಷಯವಾಗಿದ್ದರೆ ನಾನು Website ಗೆ ಹೋಗಲು ಮತ್ತು ಅದರಿಂದ ವಿಭಿನ್ನ ಜ್ಞಾನವನ್ನು ಪಡೆಯಲು ಬಯಸುತ್ತೇನೆ ಆ website ಗಳಿಂದ ಕಲಿತ ಕೆಲವು ಉದಾಹರಣೆಗಳನ್ನು ಮರುದಿನ ನಾನು ಪರೀಕ್ಷೆಯಲ್ಲಿ ಬರೆಯಬಹುದು ಸಂದರ್ಶಕಆದ್ದರಿಂದ ನೀವು ವಿಷಯಗಳನ್ನೂ website onlineಗಳಿಂದ ಉಲ್ಲೇಖಿಸುತ್ತಿದ್ದೀರಿ ಎಂದು ಊಹಿಸಿ ಆ ಸಮಯದಲ್ಲಿ ಅದನ್ನು ಟಿಪ್ಪಣಿಗಳಲ್ಲಿ ಗ್ರಹಿಸುವ ಮತ್ತು ಬರೆಯುವ ಅವಶ್ಯಕತೆಯಿದೆ ಎಂದು ನೀವು ಭಾವಿಸುತ್ತೀರಾ ಸಂದರ್ಶನಾರ್ಥಿ ನಾನು ಮೊದಲು ನೋಡಿದ ಉದಾಹರಣೆಗಳ keywordಗಳನ್ನು ಬರೆಯುತ್ತೇನೆಉದಾಹರಣೆಗೆ TATA ಬಗ್ಗೆ case studyಎಂದು ಭಾವಿಸೋಣ ಆದ್ದರಿಂದ ಆದ್ದರಿಂದ ಮುಂದಿನ ದಿನ ನನ್ನ ಪರೀಕ್ಷೆಯಲ್ಲಿ ನಾಳೆ ನನಗೆ ಒಂದು paragraph ಮುಖ್ಯವಾಗಿದೆ ಹಾಗಾಗಿ ನಾನು ಆ ಸಣ್ಣ para ಬಗ್ಗೆ ಬರೆಯುತ್ತೇನೆ ಬಹಳ ಚಿಕ್ಕದಾದ ಒಂದು ಸಾಲು ಅಥವಾ ಎರಡು ಸಾಲುಗಳನ್ನು ಅದು ಮರುದಿನ ಸಂಪೂರ್ಣ ಉದಾಹರಣೆಯನ್ನು ನನಗೆ ನೆನಪಿಸುತ್ತದೆ ಮತ್ತು ಪರೀಕ್ಷೆಯಲ್ಲಿ ಆ ಉದಾಹರಣೆಯನ್ನು ಬರೆಯಲು ನನಗೆ ಸಹಾಯ ಮಾಡುತ್ತದೆ ಸಂದರ್ಶಕ ಪರೀಕ್ಷೆಯಲ್ಲಿ ಸಂದರ್ಶನಾರ್ಥಿಹೌದು ಸಂದರ್ಶನಾರ್ಥಿಸರಿ ನನ್ನ ಹೆಸರು ಅಮೃತ ಮತ್ತು ನಾನು Engineer ಮತ್ತು ಈಗ ನನ್ನ MBA ಮಾಡಲು ನಾನು SIBMನಲ್ಲಿದ್ದೇನೆ ಸಂದರ್ಶಕನಿಮ್ಮ ವಯಸ್ಸನ್ನು ನಮಗೆ ಹೇಳಬಲ್ಲಿರಾ ಸಂದರ್ಶನಾರ್ಥಿಹೌದು ನನಗೆ 23 ವರ್ಷ ಸಂದರ್ಶಕಅಮೃತ ಬರವಣಿಗೆಯ ಕುರಿತು ಕೆಲವೇ ಪ್ರಶ್ನೆಗಳು ಮತ್ತು ನೀವು ಹೇಗೆ ಕಲಿಯುತ್ತೀರಿ ಮತ್ತು ನೀವು ಎಷ್ಟು ಬಾರಿ ಬರೆಯುತ್ತೀರಿ ಎಂದು ನೀವು ಭಾವಿಸುತ್ತೀರಿ ಸಂದರ್ಶನಾರ್ಥಿಬಹುಶಃ ಒಂದು ವರ್ಷದ ಹಿಂದೆ ನಾನು ನನ್ನ Engineering ಮಾಡುವವರೆಗೂ ಅದು ಪ್ರತಿದಿನವೂ ಬರಿಯುತ್ತಿದೆ ಮತ್ತು ಈಗ ಅದು ಪ್ರತಿ ಎರಡು ಮೂರು ದಿನಗಳಿಗೊಮ್ಮೆ ಬರಿಯುತ್ತಿರಬಹುದು ಸಂದರ್ಶಕಸರಿ ಪ್ರತಿ ಎರಡು ಮೂರು ದಿನಗಳಿಗೊಮ್ಮೆ ಸಂದರ್ಶನಾರ್ಥಿಹೌದು ಸಂದರ್ಶಕ ಹಾಗಾದರೆ ಬರೆಯುವ ಅವಶ್ಯಕತೆ ಯಾವಾಗ ಎಂದು ನೀವು ಭಾವಿಸುತ್ತೀರಿ ಸಂದರ್ಶನಾರ್ಥಿ ಸಾಮಾನ್ಯವಾಗಿ ನಾನು ತರಗತಿಯಲ್ಲಿ ಅಥವಾ ಕೆಲವು ಟಿಪ್ಪಣಿಗಳನ್ನು ಬರೆಯುವ ಅವಸರದಲ್ಲಿದ್ದರೆ ಮತ್ತು ನನ್ನ Phone ಅಥವಾ ಯಾವುದೇ ಎಲೆಕ್ಟ್ರಾನಿಕ್ Electronic ಸಾಧನವನ್ನು ತೆಗೆದುಕೊಳ್ಳಲು ನಾನು ಬಯಸುತ್ತೇನೆ ಸಂದರ್ಶಕ ಸರಿ ಆದ್ದರಿಂದ ನೀವು Notebook ಮತ್ತು Notepadನಂತಹ ಅನೇಕ ವಸ್ತುಗಳಲ್ಲಿ ಬರೆಯುತ್ತೀರಿ ಎಂದು ಹೇಳುತ್ತಿದ್ದೀರಿ ಎಲ್ಲವನ್ನು ನೀವು ಹೆಚ್ಚಾಗಿ ಎಲ್ಲಿ ಬರೆಯುತ್ತೀರಿ ಸಂದರ್ಶನಾರ್ಥಿ ಹೆಚ್ಚಾಗಿ ನನ್ನ ನೋಟ್ಬುಕ್ ಹೆಚ್ಚಾಗಿ ಅದು ಪ್ರಧಾನ ವಿಷಯವಾಗಿದ್ದರೆ ಸಂದರ್ಶಕನಂತರ ಬೇರೆ ಎಲ್ಲಿಯಾದರೂ ಅದು ಪ್ರಧಾನವಾಗಿಲ್ಲದಿದ್ದರೂ ಬೇರೆಲ್ಲಿಯಾದರೂ ಸಂದರ್ಶನಾರ್ಥಿ ಬಹುಶಃ ಪಟ್ಟಿಗಳು ಮಾಡಬೇಕಾದ ಕೆಲಸಗಳ ಪಟ್ಟಿಗಳು ನಂತರ ನಾನು ನಿರ್ವಹಿಸುವ ಒಂದು diary ಆಗಿರಬಹುದು ಸಂದರ್ಶಕ diary ಕೂಡ ಭೌತಿಕವಾಗಿದೆ ಸಂದರ್ಶನಾರ್ಥಿ ಹೌದು ಇದು ಭೌತಿಕ ಡೈರಿ ಸಂದರ್ಶಕ ಆದ್ದರಿಂದ ನೀವು ತರಗತಿಯಲ್ಲಿ ಬಳಸುವ notebook ಗಳಲ್ಲಿ ಮತ್ತು ನೀವು ಬಳಸುವ diary ಯಲ್ಲಿ ಬರೆಯುತ್ತಿರಿ ಸಂದರ್ಶನಾರ್ಥಿಸರಿ ಹೌದು ಸಂದರ್ಶಕ ಪರೀಕ್ಷೆಗೆ ನಿಮ್ಮ ತಯಾರಿಕೆಯ ಪ್ರಕ್ರಿಯೆಯನ್ನು ನಮಗೆ ತಿಳಿಸಬಹುದೇ ಮರುದಿನ ನಿಮ್ಮ ಪರೀಕ್ಷೆ ಇರುವುದು ಮತ್ತು ನೀವು ಈ ರಾತ್ರಿ ತಯಾರಿಸಲು ಹೊರಟಿದ್ದೀರಿ ಎಂದು ಊಹಿಸಿ ಆದ್ದರಿಂದ ನೀವು ನಿಖರವಾಗಿ ಏನು ಮಾಡುತ್ತೀರಿ ಸಂದರ್ಶನಾರ್ಥಿ ಹೌದು ಈಗ I E courseನಲ್ಲಿ ಇರುವುದರಿಂದ ಅಂತಹ ಯಾವುದೇ ಪರೀಕ್ಷೆಗಳಿಲ್ಲ ಆದರೆ ಆರಂಭದಲ್ಲಿ ಸಾಂಪ್ರದಾಯಿಕ ಪರೀಕ್ಷಾ mode ನಂತೆ ನಾನು ಸಾಮಾನ್ಯವಾಗಿ ಒಮ್ಮೆ ಓದುತ್ತೇನೆ ಮತ್ತು ನಂತರ ಏನಾದರೂ ಮುಖ್ಯವಾದುದು ಎಂದು ಭಾವಿಸಿದರೆ ಅಥವಾ ನಾನು ಯಾವುದೇ ರೇಖಾಚಿತ್ರಗಳನ್ನು ಅಭ್ಯಾಸ ಮಾಡಬೇಕಾದರೆ ನಾನು ಯಾವಾಗಲೂ ಬರೆಯುತ್ತಿದೆ ಬರೆದು ಅಭ್ಯಾಸ ಮಾಡಲು ಇಷ್ಟಪಡುತ್ತಿದೆ ಸಂದರ್ಶಕ ಬರೆಯುವುದು ಸಂದರ್ಶನಾರ್ಥಿ ಆದ್ದರಿಂದ ಬರವಣಿಗೆ ಯಾವಾಗಲೂ ನನ್ನ ತಯಾರಿ ಪ್ರಕ್ರಿಯೆಯ ಭಾಗವಾಗಿತ್ತು ಸಂದರ್ಶಕಆದ್ದರಿಂದ ಈ ಓದುವಿಕೆ ಸಂಭವಿಸುತ್ತಿತ್ತು ಅದು ಯಾವ ರೀತಿಯ ವಸ್ತುವಾಗಿತ್ತು ಸಂದರ್ಶನಾರ್ಥಿ ಒಂದೋ Hardcopy ನಾನು Hardcopy ಯನ್ನು ಆದ್ಯತೆ ನೀಡುತ್ತಿದ್ದೆ ಇಲ್ಲದಿದ್ದರೆ laptop ನಲ್ಲಿರುವ ಪಠ್ಯಪುಸ್ತಕದ soft copy ಯನ್ನು ಉಪಯೋಗಿಸುತ್ತಿದೆ ಸಂದರ್ಶಕ ಸಾಫ್ಟ್ copy ಯನ್ನು ಗಿಂತ ನೀವು ಹಾರ್ಡ್ Hardcopy ಯನ್ನು ಆದ್ಯತೆ ನೀಡಲು ಯಾವುದೇ ಕಾರಣವಿದೆಯೇ ಸಂದರ್ಶನಾರ್ಥಿ ವೈಯಕ್ತಿಕವಾಗಿ ನನ್ನ ಕಣ್ಣಿನ ದೃಷ್ಟಿಗಾಗಿ ಹಾರ್ಡ್ copy ಯನ್ನು ಓದಲು ಹೆಚ್ಚು ಅನುಕೂಲಕರವಾಗಿದೆ ಎಂದು ನಾನು ಅರ್ಥೈಸುತ್ತೇನೆ ಸಂದರ್ಶಕ ಹಾರ್ಡ್ ನಕಲು ಸಂದರ್ಶನಾರ್ಥಿ ಹೌದು ಸಂದರ್ಶಕ ಟಿಪ್ಪಣಿಗಳನ್ನು ಓದುವುದು ಮತ್ತು ಬರೆಯುವುದನ್ನು ಬಿಟ್ಟು ನೀವು ತಯಾರಿ ಮಾಡಲು ಬೇರೆ ಏನ್ನನಾದರೂ ಉಪಯೋಗಿಸುತ್ತೀರಾ ಸಂದರ್ಶನಾರ್ಥಿ ಕೆಲವೊಮ್ಮೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾನು ಆಡಿಯೊ ಟೇಪ್ ಗಳನ್ನು ಕೇಳುತ್ತಿರುತ್ತೇನೆ ಇದು ಒಂದು ವಿಷಯ ಸಂದರ್ಶಕ ಆದ್ದರಿಂದ ನೀವು ಈ ಟೇಪ್ಗಳನ್ನು ಕೇಳುತ್ತಿರುವಾಗ ಬರೆಯಲು ಬಯಸುವಿರಾ ಸಂದರ್ಶನಾರ್ಥಿ ಹೌದುಪ್ರಮುಖ ಅಂಶಗಳನ್ನೂ ನಾನು ಬರೆಯಲು ಬಯಸುತ್ತೇನೆ ಆದ್ದರಿಂದ ಅದನ್ನು ಮತ್ತೆ ಉಲ್ಲೇಖಿಸಲು ಟೇಪ್ಗಳ ಮೂಲಕ ಹೋಗುವುದಕ್ಕಿಂತ ನನ್ನ ಟಿಪ್ಪಣಿಗಳನ್ನು ನಾನು ಬಯಸುತ್ತೇನೆ ಸಂದರ್ಶಕ ಆದ್ದರಿಂದ ನಿಮ್ಮ ವೈಯಕ್ತಿಕ ಟಿಪ್ಪಣಿಗಳನ್ನು ಬಳಸಲು ನೀವು ಬಯಸುತ್ತೀರಿ ಸಂದರ್ಶನಾರ್ಥಿ ಹೌದು ನನ್ನ ಟಿಪ್ಪಣಿಗಳು ಹೌದು ನಾನು ಅದನ್ನು ಬಳಸುತ್ತೇನೆ ಸಂದರ್ಶಕ ನೀವು ಬಹಳಷ್ಟು ಟಿಪ್ಪಣಿಗಳನ್ನು ಬರೆಯುತ್ತೀರಿ ಮತ್ತು ನಿಮ್ಮ ಟಿಪ್ಪಣಿಗಳನ್ನು ಉಲ್ಲೇಖಿಸುತ್ತೀರಿ ಎಂದು ನೀವು ಹೇಳಿದಿರಿ ನೀವು ಈ ಟಿಪ್ಪಣಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತೀರಾ ಸಂದರ್ಶನಾರ್ಥಿ ಹೌದು ನನ್ನ ಸ್ನೇಹಿತರಂತೆ ಅವರು ನನ್ನ ಆಪ್ತರಂತೆ ಇದ್ದರೆನಾನು ಅದನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತೇನೆ ಮತ್ತು ವಾಸ್ತವವಾಗಿ ಈಗ ನಾನು ಅದನ್ನು ನನ್ನ ಕಿರಿಯರೊಂದಿಗೆ ಹಂಚಿಕೊಂಡಿದ್ದೇನೆ ಅವರು ನನ್ನನ್ನು ಕೇಳಿದರು ಆದ್ದರಿಂದ ನಾನು ಅದನ್ನು ಅವರಿಗೆ ನೀಡಿದ್ದೇನೆ ಸಂದರ್ಶಕ ಆದ್ದರಿಂದ ನೀವು ನಿಮ್ಮ Hardcopy notebook ಗಳನ್ನು ನೀಡುತ್ತಿದ್ದೀರಿ ಅಥವಾ ನೀವು ಅದನ್ನು ಹೇಗೆ ಹಂಚಿಕೊಂಡಿದ್ದೀರಿ ಸಂದರ್ಶನಾರ್ಥಿ ನಾನು ಒಂದು ವರ್ಷದ ನಂತರ ಅದನ್ನು ನೀಡುತ್ತಿದ್ದೆ ನನ್ನ ಉಲ್ಲೇಖಗಳು ನನಗೆ ಬೇಕಾಗಬಹುದು ನಾನು ಅದನ್ನು ತಕ್ಷಣವೇ ಹಂಚಿಕೊಳ್ಳುವುದಿಲ್ಲ ಒಂದು ವರ್ಷ ಅಥವಾ ಒಂದೆರಡು ವರ್ಷಗಳ ನಂತರ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಸಂದರ್ಶಕ ಸರಿ ನೀವು ಅದನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೀರಿ ನನ್ನ ಬಳಿ ಆ ನೋಟ್ಬುಕ್ಗಳು ಮತ್ತು ಆ ಟಿಪ್ಪಣಿಗಳು ಇದ್ದಲ್ಲಿ ಅದು ನನಗೆ ಸಹಾಯ ಮಾಡಬಹುದೆಂದು ನೀವು ಎಂದಾದರೂ ಭಾವಿಸಿದ್ದೀರಾ ಸಂದರ್ಶನಾರ್ಥಿ ನನ್ನ ಎಲ್ಲ ವಸ್ತುಗಳನ್ನು ಕೈಯಲ್ಲಿ ಇಟ್ಟುಕೊಳ್ಳುವುದು ಯಾವಾಗಲೂ ಸಾಧ್ಯವಿಲ್ಲ ಹಾಗಾಗಿ ಕನಿಷ್ಠ ಬೇರೆಯವರು ಇದರ ಲಾಭ ಪಡೆಯುತ್ತಿದ್ದರೆ ಅದು ಸರಿ ಎಂದು ನನಗೆ ಅನಿಸುತ್ತದೆ ಸಂದರ್ಶಕ ಅದ್ಭುತವಾಗಿದೆ ಧನ್ಯವಾದ ಸಂದರ್ಶನಾರ್ಥಿ ತುಂಬ ಧನ್ಯವಾದಗಳು ಸಂದರ್ಶನಾರ್ಥಿ ಹಾಯ್ ನಾನು ಶುಭಂ ಕೌಶಲ್ ನಾನು ಮೆಕ್ಯಾನಿಕಲ್ ಎಂಜಿನಿಯರ್ ಈಗ ನಾನು ಇಲ್ಲಿ SIBMನಲ್ಲಿ ITಯಲ್ಲಿ MBA ಓದುತ್ತಿದ್ದೇನೆ ಸಂದರ್ಶಕ SIBM ಸರಿ ನಾನು ನಿಮ್ಮ ವಯಸ್ಸನ್ನು ಕೇಳಬಹುದೇ ಸಂದರ್ಶನಾರ್ಥಿ 22 ಸಂದರ್ಶಕ 22 ಅದ್ಭುತವಾಗಿದೆ ಶುಭಂ ಬರವಣಿಗೆಯ ಕುರಿತು ಮತ್ತು ನೀವು ಹೇಗೆ ಕಲಿಯುತ್ತೀರಿ ಎಂದು ಕೆಲವೇ ಪ್ರಶ್ನೆಗಳನ್ನೂ ಕೇಳಬಹುದೇ ನೀವು ಎಷ್ಟು ಬಾರಿ ಬರೆಯುತ್ತೀರಿ ಸಂದರ್ಶನಾರ್ಥಿ ವಾಸ್ತವವಾಗಿ ನಾನು ನಿಮಗೆ ಹೇಳುತ್ತೇನೆ ನಾನು ಪ್ರತಿದಿನ ಬರೆಯುತ್ತಿದ್ದೆ ಸಂದರ್ಶಕ ದೈನಂದಿನ ಸರಿ ನೀವು ಯಾವಾಗ ಹೆಚ್ಚು ಬರೆಯುತ್ತೀರಿ ಎಂದು ನೀವು ಭಾವಿಸುತ್ತೀರಿ ಸಂದರ್ಶನಾರ್ಥಿ ವಾಸ್ತವವಾಗಿ ವಿಷಯವೆಂದರೆ ನನ್ನ ಮನಸ್ಸಿನಲ್ಲಿ ಏನಾದರೂ ಇದ್ದಾಗಲೆಲ್ಲಾ ನಾನು ಅದನ್ನು ಬರೆಯುತ್ತೇನೆ ಸಂದರ್ಶಕ ನೀವು ಕಲಿಯುತ್ತಿರುವಾಗ ತರಗತಿ ಕೋಣೆಗಳಲ್ಲಿ ಬರೆದಿದ್ದೀರಾ ಸಂದರ್ಶನಾರ್ಥಿ ಹೌದು ಸಂದರ್ಶಕ ಸಾಮಾನ್ಯವಾಗಿ ಬರೆಯಲು ನೀವು ಯಾವ ವಸ್ತುಗಳನ್ನು ಅಥವಾ ಮಾಧ್ಯಮಗಳನ್ನು ಬಳಸಿದ್ದೀರಿ ನಿಮ್ಮ ಸ್ವಂತದ್ದೇನಾದರೂ ಬರೆಯುತ್ತೀರಾ ಸಂದರ್ಶನಾರ್ಥಿ ನಿಮ್ಮ ಶಿಕ್ಷಕರು ಏನನ್ನಾದರೂ ಮಾತನಾಡುತ್ತಿದ್ದರೆ ಅದನ್ನು ಸಂದರ್ಶಕ ಇಲ್ಲ ನಾನು ಕೇಳುತ್ತಿದ್ದೇನೆ ನೀವು ಎಲ್ಲಿ ಬರೆಯುತ್ತೀರಿ ಸಂದರ್ಶನಾರ್ಥಿ notebook ಸಂದರ್ಶಕ notebook ಸಂದರ್ಶನಾರ್ಥಿ ಹೌದು ಸಂದರ್ಶಕ ನೀವು ಬರೆಯಲು ಬಳಸುವ ಮಾಧ್ಯಮ ಯಾವುದು ಸಂದರ್ಶನಾರ್ಥಿ Notebook Notepad ಸಂದರ್ಶಕ ಅದು ಉತ್ತಮವಾಗಿದೆ ಪರೀಕ್ಷೆಗೆ ನಿಮ್ಮ ತಯಾರಿ ಹೇಗೆ ಎಂದು ನೀವು ಹೇಳುವಿರಾ ಮರುದಿನ ನೀವು ಪರೀಕ್ಷೆಯನ್ನು ಹೋಗುವಿರಿ ಎಂದು ಊಹಿಸಿ ಅದಕ್ಕೆ ನಿಮ್ಮ ತಯಾರಿ ಏನು ಸಂದರ್ಶನಾರ್ಥಿ ನಾನು ಕೋರ್ಸ್ ಅನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೇನೆ ನಾನು ಎರಡು ಅಧ್ಯಾಯಗಳನ್ನು ಮಾಡುವುದ್ದಿದರೆ ನಾನು ಪ್ರಯತ್ನಿಸುತ್ತೇನೆ ಸಂದರ್ಶನಾರ್ಥಿಸರಿ ಚೆನ್ನಾಗಿದೆ ನಾನು ಎರಡು ಅಧ್ಯಾಯಗಳನ್ನು ಮಾಡುವುದ್ದಿದರೆ ನಾನು ಮೊದಲ ಅಧ್ಯಾಯಕ್ಕೆ ಸಂಪೂರ್ಣ ಮುಗಿಸಿ ಮತ್ತು ಎರಡನೆಯದಕ್ಕೆ ಹೋಗುತ್ತೇನೆ ನಾನು ಅದನ್ನು ಬರೆಯುವುದಿಲ್ಲ ನಾನು ಅದನ್ನು ಸಂಪೂರ್ಣ ವಿಷಯವನ್ನು ಪುನರಾವರ್ತಿಸುವ ಮೂಲಕ ನಾನು ಕಲಿಯುತ್ತಿದ್ದೆ ಮತ್ತು ಅದು ಏನು ಸಂದರ್ಶಕ ಆದ್ದರಿಂದ ನೀವು ಓದುತ್ತಿರಿ ಎಂದು ಹೇಳುತ್ತಿದ್ದೀರಾ ಸಂದರ್ಶನಾರ್ಥಿ ಹೌದು ನಾನು ಓದುತ್ತಿದ್ದೆ ಬರೆಯದಿದ್ದರೂ ಅರ್ಥಮಾಡಿಕೊಳ್ಳುವಂತಹ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದು ಸಂದರ್ಶಕ ಅರ್ಥೈಸಿಕೊಳ್ಳುವುದು ಆದ್ದರಿಂದ ಯಾವುದೇ ಬರವಣಿಗೆ ಒಳಗೊಂಡಿಲ್ಲ ಆದರೆ ನೀವು ಓದುತ್ತಿದ್ದೀರಾ ಸಂದರ್ಶನಾರ್ಥಿ ಹೌದು ಸಂದರ್ಶಕ ಹಾಗಾದರೆ ನೀವು ಮೂಲತಃ ಎಲ್ಲಿಂದ ಓದುತ್ತಿದ್ದೀರಿ ಸಂದರ್ಶನಾರ್ಥಿ ಪುಸ್ತಕಗಳು ಮತ್ತು internet ಸಂದರ್ಶಕ ಆದ್ದರಿಂದ ನೀವು hardcopy ಪುಸ್ತಕಗಳನ್ನು ಬಳಸುತ್ತಿದ್ದೀರಿ ಮತ್ತು ಸಂದರ್ಶನಾರ್ಥಿ ಮತ್ತು soft copy ಸಂದರ್ಶಕ internetಸಹ ಸಂದರ್ಶನಾರ್ಥಿ ಹೌದು ಸಂದರ್ಶಕ ನಿಮಗೆ ಕಲಿಯಲು ಸಹಾಯ ಮಾಡಲು ಪುಸ್ತಕಗಳು ಮತ್ತು ಇಂಟರ್ನೆಟ್ ಹೊರತುಪಡಿಸಿ ಬೇರೆ ಯಾವುದಾದರೂ ಸಂದರ್ಶನಾರ್ಥಿ PPT ಗಳು ಮತ್ತು ಎಲ್ಲವೂ Internetನಿಂದಲ್ಲ ಆದರೆ ಶಿಕ್ಷಕರಿಂದಲೂ PPT ಗಳು ಹಾಗಾಗಿ ಅದನ್ನು ಬಳಸುತ್ತೇನೆ ಸಂದರ್ಶಕ ಸರಿ ಮತ್ತು ನೀವು ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಾಗ ಬರೆಯುವ ಅಭ್ಯಾಸವಿದೆಯೇ ಸಂದರ್ಶನಾರ್ಥಿ ಇಲ್ಲ ಸಂದರ್ಶಕ ಆದ್ದರಿಂದ ನೀವು ಮೂಲತಃ ಓದುವುದು ಮತ್ತು ಅರ್ಥಮಾಡಿಕೊಳ್ಳುವುದು ಅದು ನಿಮ್ಮೊಂದಿಗಿದೆ ಎಂದು ನಾನು ಭಾವಿಸುತ್ತೇನೆ ಸಂದರ್ಶನಾರ್ಥಿ ಸರಿ ಸಂದರ್ಶನಾರ್ಥಿ ನನ್ನ ಹೆಸರು ನಿಖಿಲ್ ನಾನು Electronics ಮತ್ತು ಸಂವಹನದಲ್ಲಿ BITವಿಶ್ವವಿದ್ಯಾಲಯದಿಂದ ನನ್ನ B Tech ಮಾಡಿದ್ದೇನೆ ಮತ್ತು ನಾನು ಪುಣೆಯ SIBMನಿಂದ ನನ್ನ MBA ಓದುತ್ತಿದ್ದೇನೆ ನನಗೆ 25 ವರ್ಷ ಸಂದರ್ಶಕ ಧನ್ಯವಾದಗಳು ನಿಖಿಲ್ ಸಾಮಾನ್ಯವಾಗಿ ಬರೆಯುವುದು ಮತ್ತು ಕಲಿಯುವುದು ಕುರಿತು ಕೆಲವು ಪ್ರಶ್ನೆಗಳು ಇವೆ ನೀವು ಎಷ್ಟು ಬಾರಿ ಬರೆಯುತ್ತೀರಿ ಸಂದರ್ಶನಾರ್ಥಿ ಇದೀಗ ಕಾಲೇಜಿನಲ್ಲಿ ನಾವು course ನಲ್ಲಿ ಸಾಕಷ್ಟು ಕಾರ್ಯಯೋಜನೆಗಳನ್ನು ಹೊಂದಿದ್ದೇವೆ ಮತ್ತು ಸಂದರ್ಶಕ ಸಾಮಾನ್ಯವಾಗಿ ನಿಮ್ಮ ಕಲಿಕೆಯ ಅನುಭವದ ಮೇಲೆ ಸಂದರ್ಶನಾರ್ಥಿ ಇದಲ್ಲದೆ ನಾನು ಅಷ್ಟೊಂದು ಬರೆಯುವುದಿಲ್ಲ ಸಂದರ್ಶಕ ನೀವು ಹೆಚ್ಚು ಬರೆಯುವುದಿಲ್ಲ ನೀವು ಬರೆಯುತ್ತಿದ್ದರೆ ಯಾವ ವಾತಾವರಣದಲ್ಲಿ ಅಥವಾ ಯಾವಾಗ ಬರೆಯಬಹುದು ಎಂದು ನೀವು ಭಾವಿಸುತ್ತೀರಿ ಸಂದರ್ಶನಾರ್ಥಿ ಬಹಳ ಅಪರೂಪವಾಗಿ ವಾಸ್ತವವಾಗಿ ಅಧ್ಯಯನದಲ್ಲಿ ನಾನು ನಿಜವಾಗಿಯೂ ಬರೆಯುವುದಿಲ್ಲ ಒಂದು ರೀತಿಯ ಸೂತ್ರ ಅದು ದೊಡ್ಡ ಸೂತ್ರವಾಗಿರುವುದರಿಂದ ನೀವು ಅದನ್ನು ಮತ್ತೆ ಮತ್ತೆ ಬರೆಯಬೇಕಾಗಬಹುದು ಇಲ್ಲದಿದ್ದರೆ ಅದು ಉತ್ತಮವಾಗಿದೆ ಸಂದರ್ಶಕ ಆದ್ದರಿಂದ ನೀವು ಸಾಮಾನ್ಯವಾಗಿ ನಿಮ್ಮ ವರ್ಗಕ್ಕೆ ಕೆಲವು ರೀತಿಯ ನಕಲನ್ನು ಒಯ್ಯುತ್ತೀರಾ ಸಂದರ್ಶನಾರ್ಥಿ ನನ್ನಲ್ಲಿ ಒಂದು ಇದೆ ಆದರೆ ನಾನು ನಿಜವಾಗಿಯೂ ಟಿಪ್ಪಣಿಗಳನ್ನು ಮಾಡುವುದಿಲ್ಲ ನಾನು ಕೇಳಲು ಬಯಸುತ್ತೇನೆ ಸಂದರ್ಶಕ ಪರೀಕ್ಷೆಗೆ ನಿಮ್ಮ ಕಲಿಕೆಯ ಪ್ರಕ್ರಿಯೆಯು ಹೇಗೆ ಎಂದು ನೀವು ಹೇಳುವಿರಾ ಸಂದರ್ಶನಾರ್ಥಿ ಸರಿ ಪರೀಕ್ಷೆಗಾಗಿ ನಾನು ವೀಡಿಯೊಗಳನ್ನು ನೋಡುತ್ತಿದ್ದೇನೆ ನೀವು ಆನ್ಲೈನ್ನಲ್ಲಿಯ ವಿಡಿಯೋ ನೋಡುತ್ತಿದ್ದೇನೆ ಶಾಲೆಯಲ್ಲಿರುವಂತೆ ಯಾವಾಗಲೂ ಪುಸ್ತಕಗಳಿವೆ ನಿಮ್ಮಲ್ಲಿ ಒಂದು ನಿರ್ದಿಷ್ಟ ಪುಸ್ತಕವಿದೆ ಅದು ವಿಭಿನ್ನ ಸನ್ನಿವೇಶದಲ್ಲಿದೆ ಆ ರೀತಿಯಲ್ಲಿ ಅಲ್ಲ ಆದರೆ ಕಾಲೇಜಿನಲ್ಲಿ ನಮಗೆ ಬಹಳಷ್ಟು ಆಯ್ಕೆಗಳಿವೆ ಆ ಪ್ರಸ್ತುತಿಗಳನ್ನು ಪ್ರಾಧ್ಯಾಪಕರು ಹಂಚಿಕೊಳ್ಳುತ್ತಾರೆ ಅದು ನೀವು ಉಲ್ಲೇಖಿಸುವ ವಿಷಯವಾಗಿರುತ್ತದೆ ಇಲ್ಲದಿದ್ದರೆ ನಾನು ಮೇಲಾಗಿ internet video ಗಳನ್ನೂ ನೋಡುತ್ತೇವೆ ಈ NPTEL ನಾನು ಬಯಸಿದ ಪ್ರತಿಯೊಂದು ವಿಷಯದ ಬಗ್ಗೆ ಅವರು ಸಾಕಷ್ಟು ಉತ್ತಮ ವೀಡಿಯೊಗಳನ್ನು ಹೊಂದಿದ್ದಾರೆ ಹಾಗಾಗಿ ನಾನು ಅವುಗಳ ಮೂಲಕ ಹೋಗುತ್ತೇನೆ ಆದರೆ ನಾನು ನಿಜವಾಗಿಯೂ ಬರೆಯುವುದಿಲ್ಲ ಸಂದರ್ಶಕ ನೀವು ನಿಜವಾಗಿಯೂ ಬರೆಯುವುದಿಲ್ಲ ಸಂದರ್ಶನಾರ್ಥಿ video ಅಥವಾ ಪ್ರಸ್ತುತಿಯನ್ನು ನೋಡಿದ ನಂತರವೂ ನಾನು ಏನನ್ನಾದರೂ ಓದಿದ್ದರೂ ಸಹ ಆ ರೀತಿಯ ಸ್ಮರಣೆಯನ್ನು ನಾನು ಹೊಂದಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಅದರಲ್ಲಿ 80 ರಿಂದ 90 ಪ್ರತಿಶತದಷ್ಟು ಉಳಿಸಿಕೊಳ್ಳಬಹುದು ಹಾಗಾಗಿ ಪರೀಕ್ಷೆಯ ಅರ್ಧ ಘಂಟೆಯ ಮೊದಲು ನನಗೆ ನಂತರ ಪುನರಾವರ್ತನೆಯ ಅಗತ್ಯವಿದೆ ಸಂದರ್ಶಕ ಆದ್ದರಿಂದ ವೀಡಿಯೊಗಳು internet ಸಾಮಾನ್ಯವಾಗಿ ನಿಮ್ಮ ಶಿಕ್ಷಕರು ಅಥವಾ ಪ್ರೊಫೆಸರ್ ನಿಮ್ಮೊಂದಿಗೆ ಹಂಚಿಕೊಂಡ ವಿಷಯ ಸಂದರ್ಶನಾರ್ಥಿ ಇಲ್ಲ ಅದು ಅಂತಹದ್ದಲ್ಲ ಅವರು ಸಾಮಾನ್ಯವಾಗಿ ದೊಡ್ಡ ಪ್ರಸ್ತುತಿಗಳನ್ನು ಹಂಚಿಕೊಳ್ಳುತ್ತಾರೆ ಅವರು ತಮ್ಮದೇ ಆದ ಪಿಪಿಟಿಯನ್ನು ಹೊಂದಿದ್ದಾರೆ ಆದ್ದರಿಂದ ನಾನು ಅದನ್ನು ಉಲ್ಲೇಖಿಸುತ್ತೇನೆ ಆದರೆ ಅದನ್ನು ಹೊರತುಪಡಿಸಿ ನಾನು ಅರ್ಥಮಾಡಿಕೊಳ್ಳಲು ಬಯಸಿದರೆ ಒಂದು ವಿಷಯದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದರೆ ಅದು ಹೆಚ್ಚು ಸೈದ್ಧಾಂತಿಕವಾಗಿದೆ ಆದರೆ ಎನ್ಪಿಟಿಇಎಲ್ ರಾಷ್ಟ್ರೀಯ ವೇದಿಕೆಯಂತೆ ನಾನು video ಗಳನ್ನು ಕಂಡುಕೊಂಡಿದ್ದೇನೆ ನೀವು ಯಾವುದಾದರೂ ವೀಡಿಯೊಗಳನ್ನು ಹುಡುಕಬಹುದು ನಿರ್ದಿಷ್ಟವಾಗಿ ತಾಂತ್ರಿಕತೆಗಾಗಿ ಅದು ಇರುತ್ತದೆ ಹಾಗಾಗಿ ಅಲ್ಲಿ ತಾಂತ್ರಿಕ ವೀಡಿಯೊಗಳನ್ನು ಹುಡುಕುತ್ತೇನೆ ನಾನು ಅದರ ಮೂಲಕ ಹೋಗುತ್ತೇನೆ ಅವರು ಐಐಟಿ ಪ್ರಾಧ್ಯಾಪಕರು ಆದ್ದರಿಂದ ಅವರು ಅದರ ಒಂದು ನೋಟವನ್ನು ನೀಡುತ್ತಾರೆ ಇದು ಅರ್ಧ ಘಂಟೆಯ ವೀಡಿಯೊ ಆದರೆ ವಿಷಯದ ಬಗ್ಗೆ ಸಾಕಷ್ಟು ವಿವರಿಸುತ್ತದೆ ಹಾಗಾಗಿ ಅದನ್ನೇ ನಾನು ಮಾಡುತ್ತೇನೆ ಸಂದರ್ಶಕ ಅದೇ ಅದು ಎಂದು ನಾನು ಭಾವಿಸುತ್ತೇನೆ ಸಂದರ್ಶನಾರ್ಥಿ ಧನ್ಯವಾದ